ಈ ಉಪನ್ಯಾಸವು ಬ್ರಾಡ್ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆ ಜಾಲದ ಬಗ್ಗೆ ಆಗಿದೆ ಹಿಂದಿನ ಉಪನ್ಯಾಸದಂತೆ ನಾವು ಸಿಂಗಲ್ ಸ್ಟಫ್ ಡಬಲ್ ಸ್ಟಫ್ ಮ್ಯಾಚಿಂಗ್ ಇತ್ಯಾದಿಗಳನ್ನು ಗಮನಸೆಳೆದಿದ್ದೇವೆ ಅವು ಕಿರಿದಾದ ಬ್ಯಾಂಡ್ ವಿನ್ಯಾಸ ಯೋಜನೆಗಳಾಗಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನದ ಸುಧಾರಣೆಯೊಂದಿಗೆ ವಿಶಾಲ ಬ್ಯಾಂಡ್ ವಿಡ್ತ್ ಸಂಕೇತಗಳು ಬರುತ್ತಿವೆ ವ್ಯಾಪಕ ಬ್ಯಾಂಡ್ ವಿಡ್ತ್ ವ್ಯವಸ್ಥೆಗಳು ಅವಶ್ಯಕವಾಗಿವೆ ಆದ್ದರಿಂದ ಸೂಕ್ಷ್ಮ ಆವರ್ತನಗಳಲ್ಲಿ ಪ್ರತಿರೋಧ ಹೊಂದಾಣಿಕೆ ಜಾಲಗಳು ತಮ್ಮ ಬ್ಯಾಂಡ್ ವಿಡ್ತ್ ಅನ್ನು ಹೆಚ್ಚಿಸಬೇಕಾಗಿದೆ ಆ ಬ್ಯಾಂಡ್ ವಿಡ್ತ್ ಅನ್ನು ಹೇಗೆ ಪಡೆಯುವುದು ಎಂಬುವುದನ್ನು ಸಂಕ್ಷಿಪ್ತವಾಗಿ ಈ ಉಪನ್ಯಾಸದಲ್ಲಿ ನಾವು ಸ್ಪರ್ಶಿಸುತ್ತೇವೆ ಅದನ್ನು ಮಾಡುವ ಅಥವಾ ಮಾಡಬಹುದಾದ ಅಂಶವನ್ನು ಸರಳ ಯೋಜನೆಗಳಲ್ಲಿ ಒಂದನ್ನು ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ ಎಂದು ಕರೆಯಲಾಗುತ್ತದೆ ಇದು ಮೂಲತಃ ದೊಡ್ಡ ಯೋಜನೆಯ ಒಂದು ವಿಭಾಗವಾಗಿದೆ ಆದ್ದರಿಂದ ಸ್ವತಃ ಇದು ಬ್ರಾಡ್ ಬ್ಯಾಂಡ್ ಟ್ರಾನ್ಸ್ ಫಾರ್ಮರ್ ಅಲ್ಲ ಆದರೆ ಅದರೊಂದಿಗೆ ನೀವು ಯಾವುದೇ ಬ್ರಾಡ್ ಬ್ಯಾಂಡ್ ವಿನ್ಯಾಸವನ್ನು ಸಾಧಿಸಬಹುದು ಈ ಸ್ಲೈಡ್ನಲ್ಲಿ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ಗಳನ್ನು ತೋರಿಸಲಾಗಿದೆ ಇದು ಕ್ವಾರ್ಟರ್ ತರಂಗವನ್ನು ಹೊಂದಿರುತ್ತದೆ ಅಂದರೆ ಇದರ ಉದ್ದವು ಆಗಿದೆ ನೀವು ಈ ರೀತಿಯ ಪ್ರಸರಣ ರೇಖೆಯನ್ನು ಹೊಂದಿದ್ದೀರಿ ಮತ್ತು ಈ ಉದ್ದವು ಆಗಿದೆ ಮತ್ತು ಇದು ಲೋಡ್ ಪ್ರತಿರೋಧ ಗೆ ಹೊಂದಿಕೆಯಾಗುತ್ತದೆ ಮತ್ತು ಈ ಭಾಗವು ವಿಶಿಷ್ಟ ಪ್ರತಿರೋಧವಾಗಿದೆ ಸಾಮಾನ್ಯವಾಗಿ ಪ್ರಸರಣ ರೇಖೆಗಳ ವಿಶಿಷ್ಟ ಪ್ರತಿರೋಧವು ನೈಜ ಪ್ರಮಾಣವಾಗಿರುತ್ತದೆ ಈ ಸಂದರ್ಭದಲ್ಲಿ ಲೋಡ್ ಹೊಂದಿಕೆಯಾಗಬಹುದು ಇದರರ್ಥ ಈ ಕಡೆಯಿಂದ ನಾವು ನೋಡಿದರೆ ಈ ಇನ್ಫುಟ್ ಪ್ರತಿರೋಧ ಅನ್ನು ನಾವು ನೋಡುತ್ತೇವೆ ಅದು ನೈಜ ಗೆ ಮಾತ್ರ ಆಗಿರುತ್ತದೆ ಆದರೆ ನಮ್ಮ ನೈಜ ಆಗಿರದಿದ್ದರೆ ನಮಗೆ ತಿಳಿದಿದೆ ನಾವು ಸ್ಟಬ್ ಹೊಂದಾಣಿಕೆಯ ಸಾಧನವನ್ನು ಇರಿಸಬಹುದು ಮತ್ತು ಏಕ ಅಥವಾ ಡಬಲ್ ಸ್ಟಬ್ ಮೂಲಕ ನೀವು ಬಯಸಿದಲ್ಲಿ ನೀವು ಯಾವುದೇ ನೈಜ ಹೊರೆಗೆ ಬರಬಹುದು ಮತ್ತು ನಂತರ ಈ ಪ್ರತಿರೋಧ ಟ್ರಾನ್ಸ್ ಫಾರ್ಮರ್ಅನ್ನು ಬಳಸಬಹುದು ಈಗ ಇದು ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನ ಗಣಿತವಾಗಿದೆ ಈ ಗಾಗಿ ನಾವು ಅಭಿವ್ಯಕ್ತಿಯನ್ನು ಬರೆದರೆ ಉದ್ದದ ಪ್ರಸರಣ ರೇಖೆಯ ಇನ್ಫುಟ್ ಪ್ರತಿರೋಧವು ಮತ್ತು ಅದು ನಿಂದ ಕೊನೆಗೊಳ್ಳುತ್ತದೆ ನಂತರ ನಾವು ಅನ್ನು ಪಡೆಯುತ್ತೇವೆ ಅದನ್ನು ಗೆ ಸಮಾನಾಗಿಸುತ್ತೇವೆ ಮತ್ತು ಅದರಿಂದ ನಾವು ಅನ್ನು ಕಂಡುಹಿಡಿಯುತ್ತೇವೆ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನ ವಿಶಿಷ್ಟ ಪ್ರತಿರೋಧವು ಆಗಿದೆ ಆದ್ದರಿಂದ ಆ ವು ಆಗಿ ಬದಲಾಗುತ್ತದೆ ಅಂದರೆ ನೀವು ಜ್ಯಾಮಿತೀಯ ಸರಾಸರಿ ಅಥವಾ ಪ್ರಸರಣ ರೇಖೆಗಳ ವಿಶಿಷ್ಟ ಪ್ರತಿರೋಧ ಮತ್ತು ಲೋಡ್ ಪ್ರತಿರೋಧವನ್ನು ನೋಡುತ್ತೀರಿ ಆದ್ದರಿಂದ ಇದರ ಮೂಲಕ ನೀವು ಅನ್ನು ಯಾವುದೇ ಮೌಲ್ಯವಾಗಿ ಪಡೆಯಬಹುದು ಆದರೆ ಯಾವಾಗಲೂ ನಾವು ಮೌಲ್ಯದೊಂದಿಗೆ ಪ್ರಸರಣ ರೇಖೆಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತೇವೆಯೇ ಅದು ನಿಮಗೆ ಬಿಟ್ಟದ್ದು ಅದು ತಂತ್ರಜ್ಞಾನ ಉತ್ಪಾದನಾ ತಂತ್ರಜ್ಞಾನಕ್ಕೆ ಬಿಟ್ಟದ್ದು ಆದರೆ ಯಾವುದೇ ಮೌಲ್ಯವನ್ನು ಪ್ರಯತ್ನಿಸಬಹುದು ಆದ್ದರಿಂದ ಯಾವುದೇ ಅನ್ನು ಯಾವುದೇ ಗೆ ಹಾಕಬಹುದು ಆದ್ದರಿಂದ ವಿನ್ಯಾಸ ಆವರ್ತನದಲ್ಲಿ ಈ ಹೊಂದಾಣಿಕೆಯು ಉತ್ತಮ ಪ್ರತಿರೋಧ ಹೊಂದಾಣಿಕೆಯನ್ನು ನೀಡುತ್ತದೆ ಆದ್ದರಿಂದ ಪ್ರತಿಫಲನ ಗುಣಾಂಕವು ಸೊನ್ನೆ ಆಗಿದೆ ಆದರೆ ಸಮಸ್ಯೆಯೆಂದರೆ ನಾವು ಆ ವಿನ್ಯಾಸದ ಆವರ್ತನದಿಂದ ಸ್ವಲ್ಪ ದೂರದಲ್ಲಿದ್ದರೆ ಪ್ರತಿಫಲನ ಗುಣಾಂಕವು ಸೊನ್ನೆ ಆಗಿರುವುದಿಲ್ಲ ಆದ್ದರಿಂದ ಆವರ್ತನ ಪ್ರತಿಕ್ರಿಯೆ ಇರುತ್ತದೆ ಮತ್ತು ನಾವು ಈ ಆವರ್ತನ ಪ್ರತಿಕ್ರಿಯೆಯನ್ನು ರೂಪಿಸಿದರೆ ಅದು ಸಾಕಷ್ಟು ಕಿರಿದಾದ ಬ್ಯಾಂಡ್ ಆಗಿರುತ್ತದೆ ಮತ್ತು ಸಾಕಷ್ಟು ತೀಕ್ಷ್ಣವಾಗಿರುತ್ತದೆ ಇದರರ್ಥ ನಾವು ಆವರ್ತನವನ್ನು ವಿನ್ಯಾಸ ಆವರ್ತನವನ್ನು ಆಫ್ ಮಾಡಿದರೆ ನಾವು ಉತ್ತಮ ಹೊಂದಾಣಿಕೆಯನ್ನು ಹೊಂದುವುದಿಲ್ಲ ಆದ್ದರಿಂದ ನಾವು ಇದನ್ನು ನಿರ್ದಿಷ್ಟ ಲಾಂಬ್ಡಾ ಎಂದು ಕರೆಯುತ್ತೇವೆ ಇದಕ್ಕಾಗಿ ನಾವು ವಿನ್ಯಾಸಗೊಳಿಸುತ್ತೇವೆ ಅಂದರೆ ನಿರ್ದಿಷ್ಟ ಆವರ್ತನಕ್ಕಾಗಿ ಅನುಗುಣವಾದ ತರಂಗ ಉದ್ದವು ಆಗಿದೆ ಅದನ್ನು ನಾವು ಎಂದು ಸೂಚಿಸುತ್ತಿದ್ದೇವೆ ಆದ್ದರಿಂದ ಇತರ ಆವರ್ತನದಲ್ಲಿ ಮಿಸ್ ಮ್ಯಾಚ್ ಇರುತ್ತದೆ ಆ ಮಿಸ್ ಮ್ಯಾಚ್ಗಾಗಿ ಅಭಿವ್ಯಕ್ತಿಯನ್ನು ಬರೆಯೋಣ ಆದ್ದರಿಂದ ಇದು ಗಣಿತಶಾಸ್ತ್ರ ಎಂದು ನೀವು ನೋಡುತ್ತೀರಿ ಸ್ಟಬ್ ಮ್ಯಾಚಿಂಗ್ ಇತ್ಯಾದಿಗಳ ಸಂದರ್ಭದಲ್ಲಿ ನಾವು ನೋಡಿದಂತೆ ಪ್ರಸರಣ ರೇಖೆಯ ವಿದ್ಯುತ್ ಉದ್ದ ಅನ್ನು ಎಫ್ನ ಕಾರ್ಯವಾಗಿ ವ್ಯಕ್ತಪಡಿಸಬೇಕು ಆದ್ದರಿಂದ ನಾವು ಇದನ್ನು ಇಲ್ಲಿ ಮಾಡಿದ್ದೇವೆ ಮತ್ತು ಬರೆದಿದ್ದೇವೆ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನ ಇನ್ಫುಟ್ ಪೋರ್ಟ್ನಿಂದ ನಾವು ನೋಡುತ್ತಿರುವ ಪ್ರತಿಫಲನ ಗುಣಾಂಕ ಯಾವುದು ನಾವು ಗಾಮಾ ಇನ್ ಎಂದು ಕರೆಯುತ್ತಿದ್ದೇವೆ ಇದು ಗಣಿತ ಎಂದು ನೀವು ನೋಡುತ್ತೀರಿ ಇದು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಮತ್ತು ನಾವು ವಿನ್ಯಾಸ ಆವರ್ತನದಲ್ಲಿಲ್ಲ ಎಂದು ನಾವು ಪರಿಗಣಿಸುತ್ತಿದ್ದೇವೆ ಆದ್ದರಿಂದ ಎಫ್ ನಿಖರವಾಗಿ ನಲ್ಲಿಲ್ಲ ಏಕೆಂದರೆ ನಾವು ನಿಖರವಾಗಿ ನಲ್ಲಿ ವಿನ್ಯಾಸಗೊಳಿಸಿದರೆ ಪ್ರತಿಫಲನ ಗುಣಾಂಕ ವು ಸೊನ್ನೆ ಆಗಿರುತ್ತದೆ ಆದರೆ ನಾವು ಸ್ವಲ್ಪ ದೂರದಲ್ಲಿದ್ದೇವೆ ಆದ್ದರಿಂದ ಇವುಗಳಿಂದ ನೀಡಲ್ಪಟ್ಟ ಕೆಲವು ಮೌಲ್ಯಗಳನ್ನು ನಾವು ಹೊಂದಿದ್ದೇವೆ ಈಗ ಇದು ಹಿಂದಿನ ಅಭಿವ್ಯಕ್ತಿಯು ಸಂಕೀರ್ಣ ಪ್ರತಿಫಲನದ ಗುಣಾಂಕವಾಗಿತ್ತು ಈಗ ವಿಎಸ್ಡಬ್ಲ್ಯೂಆರ್ ಎಂಬ ಮಿಸ್ ಮ್ಯಾಚ್ ಬಗ್ಗೆ ನಾವು ಆಸಕ್ತಿಯನ್ನೂ ಹೊಂದಿದ್ದೇವೆ ಆದ್ದರಿಂದ ಅದು ಸ್ಕೇಲಾರ್ ಪ್ರಮಾಣವಾಗಿದೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ಪಡೆಯಲು ಪ್ರತಿಫಲನ ಗುಣಾಂಕದ ಪ್ರಮಾಣವು ಸಾಕಾಗುತ್ತದೆ ಅದಕ್ಕಾಗಿಯೇ ನಾವು ಪ್ರತಿಫಲನ ಗುಣಾಂಕದ ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದು ಇವುಗಳಾಗಿ ಬದಲಾಗುತ್ತದೆ ಅಂತಿಮವಾಗಿ ಕೆಲವು ಗಣಿತದ ಕುಶಲತೆಯಿಂದ ಕೆಲವು ತ್ರಿಕೋನಮಿತಿಯ ಸಂಬಂಧಗಳಾಗಿ ಪರಿಣಮಿಸುತ್ತದೆ ಎಂದು ನೀವು ನೋಡುತ್ತೀರಿ ಈಗ ನಾವು ವಿನ್ಯಾಸ ಆವರ್ತನದಿಂದ ಬಹಳ ದೂರದಲ್ಲಿಲ್ಲ ಎಂದು ಹೇಳುತ್ತೇವೆ ಅಂದರೆ ಎಫ್ ಗೆ ಸಾಕಷ್ಟು ಹತ್ತಿರದಲ್ಲಿದೆ ಮತ್ತು ನಂತರ ಎಲ್ ಕೂಡ ರಿಂದ ಬಹಳ ದೂರದಲ್ಲಿಲ್ಲ ಆದ್ದರಿಂದ ವಿಷಯವೆಂದರೆ ತೀಟ ಇದು ಆಗಿದ್ದು ಅದು ಗೆ ಸಾಕಷ್ಟು ಹತ್ತಿರದಲ್ಲಿದೆ ಮತ್ತು ಆದ್ದರಿಂದ ಸರಿಸುಮಾರು ಕೊಸೈನ್ ವಿಕಿರಣವನ್ನು ಹೊಂದಿರುವ ವಿನ್ಯಾಸ ಆವರ್ತನದ ಬಳಿ ಆ ಪ್ರತಿಫಲನ ಗುಣಾಂಕವನ್ನು ನಾವು ನೋಡಬಹುದು ಆದ್ದರಿಂದ ಆ ವಿಷಯವನ್ನು ಇಲ್ಲಿ ತೋರಿಸಲಾಗಿದೆ ತೀಟ ವರ್ಸಸ್ ತೀಟ ಇಂಟು ನಾವು ಪ್ರತಿಫಲನ ಗುಣಾಂಕದ ಪ್ರಮಾಣವನ್ನು ರೂಪಿಸುತ್ತೇವೆ ನೀವು ಗ್ರಾಫ್ಅನ್ನು ನೋಡುತ್ತೀರಿ ಆ ಗ್ರಾಫ್ ಕೊಸೈನ್ ರೀತಿಯ ಗ್ರಾಫ್ ಆಗಿದೆ ನಿಸ್ಸಂಶಯವಾಗಿ ನೀವು ದೂರದಲ್ಲಿದ್ದರೆ ಅದು ಕೊಸೈನ್ ಅಲ್ಲ ಅದರ ನಿಖರವಾದ ರೂಪವನ್ನು ಹಿಂದಿನ ನಿಖರ ಸಮೀಕರಣದಿಂದ ನೀಡಲಾಗುತ್ತದೆ ಈ ಕೆಳಗಿನ ಗೋಡೆಯು ನಿಖರವಾಗಿದೆ ಈಗ ಗರಿಷ್ಠ ಸಹಿಷ್ಣು ಪ್ರತಿಫಲನ ಗುಣಾಂಕದ ಪ್ರಮಾಣವನ್ನು ನೀವು ಸರಿಪಡಿಸಬಹುದೆಂದು ನಾನು ಹೇಳಿದಂತೆ ನಾವು ಅದನ್ನು ಎಂದು ಕರೆಯೋಣ ಆದ್ದರಿಂದ ನೀವು ನಿಂದ ಸಮತಲ ರೇಖೆಯನ್ನು ಹಾಕಿದರೆ ನೀವು 2 ಬಿಂದುಗಳನ್ನು ಪಡೆಯುತ್ತೀರಿ ಅದು ಆವರ್ತನ ಪ್ರತಿಕ್ರಿಯೆಯನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ಸ್ಥೂಲವಾಗಿ ನೀವು ಆ ತೀಟ ವಲಯದಲ್ಲಿದ್ದರೆ ನಿಮ್ಮ ಟ್ರಾನ್ಸ್ ಫಾರ್ಮರ್ ಸ್ವೀಕಾರಾರ್ಹ ವಲಯದಲ್ಲಿದೆ ಆದ್ದರಿಂದ ನಿಮ್ಮ ಪ್ರತಿರೋಧ ಹೊಂದಾಣಿಕೆ ಸರಿಯಾಗಿದೆ ನಿಮ್ಮ ಟ್ರಾನ್ಸ್ ಫಾರ್ಮರ್ನ ವಿದ್ಯುತ್ ಬ್ಯಾಂಡ್ ವಿಡ್ತ್ ಎಂದು ನಾವು ಹೇಳಬಹುದು ಇದು ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ಗೆ ವಿನ್ಯಾಸ ಭಾಗ ಆಗಿದೆ ಆದ್ದರಿಂದ ಆಗಿದೆ ಮತ್ತು ನಾವು ಕರ್ವಿ ಸಮ್ಮಿತೀಯ ಕರ್ವ್ ಅನ್ನು ನೋಡುತ್ತೇವೆ ದ ಪ್ರಮಾಣವು ಸಮ್ಮಿತೀಯವಾಗಿದೆ ಎಂದರೆ ಅದು ನ ಹತ್ತಿರ ಸಮನಾಗಿರುತ್ತದೆ ಅದಕ್ಕಾಗಿಯೇ 2 ಇಂಟು ಇದರ ಅರ್ಧದಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಎಂಬುದು ತರಂಗ ವಿದ್ಯುತ್ ಬ್ಯಾಂಡ್ ವಿಡ್ತ್ ಆಗಿದೆ ಈಗ ಆ ಬ್ಯಾಂಡ್ ವಿಡ್ತ್ನ ಎರಡು ಅಂಚುಗಳಲ್ಲಿ ಒಂದು ಕಡೆ ನೀವು ಅನ್ನು ಹೊಂದಿದ್ದೀರಿ ನಿಸ್ಸಂಶಯವಾಗಿ ಇನ್ನೊಂದು ಆಗಿದೆ ಆದ್ದರಿಂದ ಅದನ್ನು ನೀವು ಹಾಕಿದರೆ ನೀವು ನ ಆ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ಒಮ್ಮೆ ಇದು ಒಂದು ಸಂಬಂಧವಾದರೆ ಮತ್ತು ಪ್ರತಿಫಲನ ಗುಣಾಂಕದ ಗರಿಷ್ಠ ಅನುಮತಿಸುವ ಪ್ರಮಾಣವು ಇದರಿಂದ ಸಂಬಂಧಿಸಿವೆ ಒಂದನ್ನು ನಿರ್ದಿಷ್ಟಪಡಿಸಿದರೆ ಸಾಮಾನ್ಯವಾಗಿ ಈ ಅನ್ನು ನಿರ್ದಿಷ್ಟಪಡಿಸಲಾಗುತ್ತದೆ ಅದರಿಂದ ನೀವು ಸಹಿಸಬಲ್ಲ ಗರಿಷ್ಠ ಬೇಸ್ ಡಬ್ಲ್ಯೂ ಆರ್ ಯಾವುದು ನೀವು ಸಹಿಸಬಲ್ಲ ಗರಿಷ್ಠ ಪ್ರತಿಫಲನ ಗುಣಾಂಕ ಯಾವುದು ಎಂದು ನೀವು ಕಂಡುಹಿಡಿಯಬಹುದು ಮತ್ತು ನಂತರ ನಿಮ್ಮ ನ ಮೌಲ್ಯ ಏನೆಂದು ನೀವು ಕಂಡುಹಿಡಿಯಬಹುದು ಕೇವಲ ವಿಷಯವೆಂದರೆ ಸಾಮಾನ್ಯವಾಗಿ ನಾವು ಆವರ್ತನದ ಪ್ರತಿಕ್ರಿಯೆಯನ್ನು ವಿದ್ಯುತ್ ಉದ್ದದ ಪ್ರಕಾರ ವ್ಯಕ್ತಪಡಿಸುವುದಿಲ್ಲ ಆದ್ದರಿಂದ ಆ ವನ್ನು ಎಫ್ ಆಗಿ ಪರಿವರ್ತಿಸುವ ಅಗತ್ಯವಿದೆ ಈಗ ಪ್ರಸರಣ ರೇಖೆಯಲ್ಲಿ ಅಡ್ಡ ವಿದ್ಯುತ್ಕಾಂತೀಯ ಅಥವಾ ಟಿಎಮ್ ರೇಖೆ ಇತ್ಯಾದಿಗಳಲ್ಲಿ ಆ ಸಂಬಂಧವು ರೇಖೀಯವಾಗಿರುತ್ತದೆ ತರಂಗ ಮಾರ್ಗದರ್ಶಿ ಮತ್ತು ಇತರ ವಿಷಯಗಳಲ್ಲಿ ಸಂಬಂಧವು ಯಾವಾಗಲೂ ರೇಖೀಯವಾಗಿರುವುದಿಲ್ಲ ಆದರೆ ಒಂದು ನಿರ್ದಿಷ್ಟ ಸಂಬಂಧವಿರುತ್ತದೆ ಆದ್ದರಿಂದ ಅದರ ಆಧಾರದ ಮೇಲೆ ನೀವು ಕಂಡುಕೊಳ್ಳಬಹುದು ಇಲ್ಲಿ ನಾವು ಟಿಎಮ್ ತರಂಗಕ್ಕಾಗಿ ಆ ಸಂಬಂಧವನ್ನು ಕಂಡುಕೊಳ್ಳುತ್ತಿದ್ದೇವೆ ಆದ್ದರಿಂದ ಈ ವಿಷಯವು ಸ್ವಯಂ ವಿವರಣಾತ್ಮಕವಾಗಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಆ ಇತ್ಯಾದಿ ಮೌಲ್ಯಗಳನ್ನು ಹಾಕಬಹುದು ಮತ್ತು ಅದರಿಂದ ನಾವು ಅಂತಿಮವಾಗಿ ಈ ಭಾಗವನ್ನು ಒಂದೇ ಸ್ಟಬ್ ಪ್ರಕರಣದಂತೆ ಎಂದು ವ್ಯಕ್ತಪಡಿಸುತ್ತೇವೆ ಈಗ ನಾವು ಈ ಕುಶಲತೆಯ ಹತ್ತಿರ ಏನೆಂದು ಬರೆಯುತ್ತೇವೆ ಆದ್ದರಿಂದ ಇದನ್ನು ನಾವು ಆವರ್ತನದ ದೃಷ್ಟಿಯಿಂದ ವ್ಯಕ್ತಪಡಿಸಬಹುದಾಗಿದೆ ಆದ್ದರಿಂದ ಆ ಮೌಲ್ಯವನ್ನು ಆಧರಿಸಿ ನೀವು ಹಾಕಬಹುದು ಆದ್ದರಿಂದ ನಾವು ಇಲ್ಲಿ ಹಾಕಿದ್ದೇವೆ ಮತ್ತು ನ ವಿವಿಧ ಮೌಲ್ಯಗಳಿಗೆ ಆವರ್ತನ ಪ್ರತಿಕ್ರಿಯೆ ಅಂದರೆ ಮೂಲ ಭಾಗ ಮತ್ತು ಲೋಡ್ ಭಾಗವು ನಂತೆ ತುಂಬಾ ಬೇರ್ಪಟ್ಟಿವೆ ವು 10 ಪಟ್ಟು ಆಗಿದೆ ಅದು ತುಂಬಾ ಕಿರಿದಾದ ಬ್ಯಾಂಡ್ ಆವರ್ತನ ಪ್ರತಿಕ್ರಿಯೆ ಆಗಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಆ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ ಇಲ್ಲಿ ತುಂಬಾ ತೀಕ್ಷ್ಣವಾಗಿದೆ ಆದರೆ ನೀವು ಇಲ್ಲಿಗೆ ಬಂದರೆ ಆ ವು ಕೇವಲ ನಾಲ್ಕು ಆಗಿದೆ ನೀವು ವಿಶಾಲವಾದ ಬ್ಯಾಂಡ್ ವಿಡ್ತ್ ಅನ್ನು ಹೊಂದಿದ್ದೀರಿ ನೀವು ಇಲ್ಲಿ ಯಾವುದೇ ನಿರ್ದಿಷ್ಟ ಮೌಲ್ಯವನ್ನು ತೆಗೆದುಕೊಳ್ಳುತ್ತೀರಿ ಆವರ್ತನ ಪ್ರತಿಕ್ರಿಯೆ ಕಡಿಮೆ ತೀಕ್ಷ್ಣವಾಗಿರುವುದರಿಂದ ನೀವು ಹೆಚ್ಚು ಚಪ್ಪಟೆಯಾಗಿರುವುದನ್ನು ನೋಡುತ್ತೀರಿ ನಿಮ್ಮ ಬ್ಯಾಂಡ್ ವಿಡ್ತ್ ಹೆಚ್ಚುತ್ತಿದೆ ಈಗ ಬ್ರಾಡ್ ಬ್ಯಾಂಡ್ ವಿನ್ಯಾಸದ ಪ್ರಮುಖ ಉಪಾಯವೆಂದರೆ ಲೋಡ್ ಸೈಡ್ ಮತ್ತು ಸೋರ್ಸ್ ಸೈಡ್ ಪ್ರತಿರೋಧಗಳು ಎಂಬ ಎರಡು ಬದಿಗಳನ್ನು ನಾನು ಹೊಂದಿದ್ದರೆ ಅವು ತುಂಬಾ ದೂರದಲ್ಲಿಲ್ಲ ಅದೇ ವಿಭಾಗದಿಂದ ನಾನು ವಿಶಾಲವಾದ ಬ್ಯಾಂಡ್ ವಿಡ್ತ್ ಹೊಂದಿದ್ದೇನೆ ಆದ್ದರಿಂದ ಅನೇಕ ನೈಜ ಸಂದರ್ಭಗಳಲ್ಲಿ ಲೋಡ್ ಮತ್ತು ಮೂಲವು ಪ್ರತ್ಯೇಕವಾಗಿರುತ್ತವೆ ಆದ್ದರಿಂದ ನೀವು ತುಂಬಾ ತೀಕ್ಷ್ಣವಾದ ಆವರ್ತನ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಆದರೆ ಒಂದು ವಿಭಾಗದ ಬದಲು ನಾನು ಅನೇಕ ವಿಭಾಗಗಳನ್ನು ಹೊಂದಿದ್ದರೆ ಇಡೀ ವಿಷಯವನ್ನು ಸುಧಾರಿಸಬಹುದು ಪ್ರತಿ ಬಹು ವಿಭಾಗವು ಲೋಡ್ ಮತ್ತು ಮೂಲ ಪ್ರತಿರೋಧದ ಸಣ್ಣ ಬದಲಾವಣೆಯನ್ನು ನೋಡುತ್ತಿದೆ ಮತ್ತು ನಂತರ ಅದರ ಹೊಂದಾಣಿಕೆಯನ್ನು ವಿಸ್ತರಿಸಲಾಗಿದೆ ಆದ್ದರಿಂದ ಒಟ್ಟಾರೆ ಮೊತ್ತದ ಒಟ್ಟು ಹೊಂದಾಣಿಕೆಯು ಹೆಚ್ಚು ವಿಸ್ತಾರಗೊಳ್ಳುತ್ತದೆ ಅದು ಬ್ಯಾಂಡ್ ವಿಡ್ತ್ ರೀತಿಯ ವಿಷಯಗಳಿಗೆ 100 ಪ್ರತಿಶತದ ಹತ್ತಿರದಲ್ಲಿರುತ್ತದೆ ಆದ್ದರಿಂದ ಅದು ಆಲೋಚನೆ ಮತ್ತು ಅದಕ್ಕಾಗಿಯೇ ನಾವು ಮತ್ತೆ ಅದೇ ಮಿಸ್ ಮ್ಯಾಚ್ ಟ್ರಾನ್ಸ್ ಫಾರ್ಮರ್ಅನ್ನು ನೋಡುತ್ತೇವೆ ಮೊದಲು ತರಂಗ ಬರುತ್ತದೆ ನಂತರ ಇಲ್ಲಿ ಮಿಸ್ ಮ್ಯಾಚ್ಅನ್ನು ನೋಡುತ್ತದೆ ಇದು ಹೊಂದಿಕೆಯಾಗದ ಟ್ರಾನ್ಸ್ ಫಾರ್ಮರ್ಆಗಿದೆ ಆದ್ದರಿಂದ ಕೆಲವು ಭಾಗವು ಇಲ್ಲಿಗೆ ಹೋಗುತ್ತದೆ ಕೆಲವು ಭಾಗವು ಇಲ್ಲಿಗೆ ಬರುತ್ತದೆ ನಂತರ ಮತ್ತೆ ಇದು ಇಲ್ಲಿ ಮತ್ತೆ ಬರುತ್ತದೆ ಇಲ್ಲಿ ಅದು ಮಿಸ್ ಮ್ಯಾಚ್ಅನ್ನು ನೋಡುತ್ತದೆ ಆದ್ದರಿಂದ ಇದು ಪ್ರತಿಫಲನ ಗುಣಾಂಕ ಗಾಮಾ 3 ಯೊಂದಿಗೆ ಹಿಂತಿರುಗುತ್ತದೆ ನಂತರ ಇಲ್ಲಿಗೆ ಬರುತ್ತದೆ ಮತ್ತೆ ಇಲ್ಲಿ ಕೆಲವು ಭಾಗವು ಹಿಂತಿರುಗುತ್ತದೆ ಕೆಲವು ಪ್ರತಿಫಲಿತ ಭಾಗವು ಇಲ್ಲಿಗೆ ಹೋಗುತ್ತದೆ ಅದನ್ನು ಇತ್ಯಾದಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಈ ರೀತಿ ಚಿತ್ರಿಸಬಹುದು ಅಲ್ಲಿ ಬರುವ ಕೆಲವು ಭಾಗವು ಪ್ರತಿಫಲಿಸುತ್ತದೆ ಮತ್ತು ಕೆಲವು ಭಾಗವು ಹರಡುತ್ತದೆ ಇಲ್ಲಿಗೆ ಬರುತ್ತದೆ ನಂತರ ಇಲ್ಲಿಗೆ ಬರುತ್ತದೆ ಇದನ್ನು ಬಹು ಪ್ರತಿಫಲನಗಳು ಎಂದು ಕರೆಯಲಾಗುತ್ತದೆ ಶಕ್ತಿಯ ಸಂದರ್ಭದಲ್ಲಿ ನಾವು ಇಲ್ಲಿ ನೋಡಿದಂತೆ ವಿದ್ಯುತ್ ತರಂಗಗಳ ಅನೇಕ ಪ್ರತಿಫಲನಗಳು ಇವೆ ಅದೇ ರೀತಿ ಇಲ್ಲಿ ಸಹ ನೀವು ಸಾಕಷ್ಟು ಪ್ರತಿಫಲನಗಳು ನಡೆಯುತ್ತಿರುವುದನ್ನು ನೋಡುತ್ತೀರಿ ಆದ್ದರಿಂದ ನಮ್ಮ ವಿದ್ಯುತ್ಕಾಂತೀಯ ಜ್ಞಾನವನ್ನು ನಾವು ಹಾಕಬಹುದು ಅದು ಎಲ್ಲೆಡೆ ನಮಗೆ ತಿಳಿದಿದೆ ಅದು ಸ್ಥಗಿತ ಮತ್ತು ಪ್ರತಿರೋಧವು ಪ್ರತಿಫಲನ ಗುಣಾಂಕಕ್ಕೆ ಕಾರಣವಾಗುತ್ತದೆ ಈಗ ಈ ಸಂಭವಿಸುತ್ತಿರುವುದರಿಂದ ಇಲ್ಲಿದೆ ಇಲ್ಲಿದೆ ಆದ್ದರಿಂದ ಈ ಎರಡು ಸಂದರ್ಭಗಳಲ್ಲಿ ಪ್ರತಿರೋಧದ ಮಟ್ಟವು ವಿರುದ್ಧವಾಗಿರುತ್ತದೆ ಅದಕ್ಕಾಗಿಯೇ ಆಗಿದೆ ಆದ್ದರಿಂದ ಮತ್ತು ನೀವು ವಿದ್ಯುದಾವೇಶ ತರಂಗಗಳ ನಿರಂತರತೆಯನ್ನು ಹೊಂದಿದ್ದೀರಿ ಆದ್ದರಿಂದ ಅದರಿಂದ ನೀವು ನೋಡಬಹುದು ಇದು ವಿದ್ಯುತ್ ನಿರಂತರತೆಯಿಂದ ಬರುತ್ತದೆ ಆದ್ದರಿಂದ ಅದರಿಂದ ನೀವು ಒಟ್ಟಾರೆ ಪ್ರತಿಫಲನ ಗುಣಾಂಕವು ಏನೆಂಬುವುದನ್ನು ಮಾಡಬಹುದು ಅದು ಮೊದಲ ಪ್ರತಿಬಿಂಬದ ಮೊತ್ತವಾಗಿದೆ ನಂತರ ಎರಡನೇ ತರಂಗವು ಲೋಡ್ಗೆ ಹೋಗುತ್ತದೆ ಮತ್ತು ಹಿಂತಿರುಗುತ್ತದೆ ನಂತರ ಅದರ ಮೊತ್ತವು ಹೋಗುತ್ತದೆ ಆದ್ದರಿಂದ ಇವುಗಳಿಗೆ ಬಹು ಪ್ರತಿಫಲನಗಳು ಬರುತ್ತವೆ ಅಂತಿಮವಾಗಿ ನಾವು ಬೇಸ್ ಸರಣಿಯಲ್ಲಿ ನೋಡಿದಂತೆ ಮತ್ತೆ ಅನಂತ ಸರಣಿಯಂತೆ ಬರುತ್ತದೆ ಆದ್ದರಿಂದ ಈ ಎಲ್ಲಾ ಪ್ರಕರಣಗಳು ಒಂದೇ ರೀತಿಯ ವಿಷಯಗಳಾಗಿವೆ ಅಂದರೆ ತರಂಗಗಳು ಹೋಗುತ್ತವೆ ಮತ್ತು ಹಿಂತಿರುಗುತ್ತವೆ ಆದ್ದರಿಂದ ನೀವು ಅದನ್ನು ಮಾಡಿದರೆ ಅಂತಿಮವಾಗಿ ನಾವು ವನ್ನು ಎರಡು ಪ್ರತಿಫಲನಗಳ ನಂತರ ನೋಡುತ್ತೇವೆ ಅಂತಿಮವಾಗಿ ನೀವು ಆ ಜ್ಯಾಮಿತೀಯ ಸರಣಿಯನ್ನು ಒಟ್ಟುಗೂಡಿಸಬಹುದು ಮತ್ತು ಅದು ಈ ರೀತಿಯಾಗುತ್ತದೆ ಆದ್ದರಿಂದ ವಿಷಯವು ಮುಖ್ಯವಾಗಿ ಮೊದಲ ಪ್ರತಿಫಲನವು ಬಹಳ ಮುಖ್ಯವಾಗಿದೆ ಮತ್ತು ಎರಡನೆಯ ಪ್ರತಿಫಲನದ ಅರ್ಥವೇನೆಂದರೆ ಒಂದು ಪ್ರಸರಣವು ಲೋಡ್ಗೆ ಹೋಗುತ್ತದೆ ಮರಳಿ ಬರುತ್ತದೆ ಈ ಎರಡು ಮುಖ್ಯವಾಗಿವೆ ಇತರವೂ ಇವೆ ಆದರೆ ಮೌಲ್ಯವು ಕುಸಿಯುತ್ತಿದೆ ಆದ್ದರಿಂದ ಮುಖ್ಯವಾಗಿ ಈ ಎರಡು ಸ್ಥಿರ ಸ್ಥಿತಿಯನ್ನು ನಿರ್ಧರಿಸುತ್ತದೆ ಆದ್ದರಿಂದ ಬಹು ವಿಭಾಗ ಹೊಂದಾಣಿಕೆ ಆ ವಿನ್ಯಾಸವು ತರಂಗದ ಈ ಬಹು ಪ್ರತಿಫಲನ ವಿದ್ಯಮಾನಗಳನ್ನು ಆಧರಿಸಿದೆ ಪ್ರತಿ ವಿಭಾಗದಲ್ಲಿ ಪ್ರತಿಫಲನವು ತುಂಬಾ ಚಿಕ್ಕದಾಗಿದೆ ನಾನು ಹೇಳುವಂತೆ ನೀವು ಲೋಡ್ ಮತ್ತು ಮೂಲವನ್ನು ಪ್ರತಿರೋಧದಲ್ಲಿ ಹೆಚ್ಚು ಭಿನ್ನವಾಗಿ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿಫಲನವು ತುಂಬಾ ಚಿಕ್ಕದಾಗುತ್ತದೆ ಪ್ರತಿಯೊಂದು ಪ್ರಸರಣ ಮತ್ತು ವಿಭಾಗವು ಪ್ರತಿಯೊಂದು ಉದ್ದವನ್ನು ಹೊಂದಿರುತ್ತದೆ ಮತ್ತು ಪ್ರತಿರೋಧವನ್ನು ಆರೋಹಣ ಕ್ರಮದಲ್ಲಿ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ಅಂದರೆ ಮೂಲವು ಲೋಡ್ಗಿಂತ ಹೆಚ್ಚಿನ ಪ್ರತಿರೋಧದಲ್ಲಿದ್ದರೆ ಕ್ರಮೇಣ ನೀವು ಮೂಲ ಭಾಗದಿಂದ ಈ ಕ್ವಾರ್ಟರ್ ವೇವ್ ಟ್ರಾನ್ಸ್ ಫಾರ್ಮರ್ನ ಅನೇಕ ವಿಭಾಗಗಳಲ್ಲಿ ಯಾವುದೇ ಸಮಾನ ಉದ್ದದ ಟ್ರಾನ್ಸ್ ಫಾರ್ಮರ್ಗೆ ಕ್ವಾರ್ಟರ್ ವೇವ್ ಎಂದು ಭಾವಿಸೋಣ ಆದ್ದರಿಂದ ವಿಶಿಷ್ಟ ಪ್ರತಿರೋಧವು ಹಂತಹಂತವಾಗಿ ಕಡಿಮೆಯಾಗುತ್ತದೆ ಮತ್ತೊಂದೆಡೆ ಮೂಲವು ಕಡಿಮೆ ಪ್ರತಿರೋಧವನ್ನು ಹೊಂದಿದ್ದರೆ ಮತ್ತು ಲೋಡ್ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿದ್ದರೆ ನೀವು ಕ್ರಮೇಣ ವಿಭಾಗಗಳ ವಿಶಿಷ್ಟ ಪ್ರತಿರೋಧವನ್ನು ಹೆಚ್ಚಿಸುತ್ತೀರಿ ಮತ್ತು ನಾವು ಈಗಾಗಲೇ ಇಲ್ಲಿ ಬರೆದ ಒಟ್ಟು ಪ್ರತಿಫಲನದ ಈ ಸಾಮಾನ್ಯ ಸಮೀಕರಣವನ್ನು ನೀವು ನೋಡುತ್ತೀರಿ ಆದ್ದರಿಂದ ಈ ರೀತಿಯಾಗಿ ನಾವು ಅದನ್ನು ಬರೆಯಬಹುದು ಇದು ಸಾಮಾನ್ಯ ಸಮೀಕರಣವಾಗಿರುತ್ತದೆ ಮತ್ತು ಇದರೊಂದಿಗೆ ನೀವು ಈ ಸರಣಿಯನ್ನು ಪಡೆಯುತ್ತೀರಿ ಈಗ ನಾವು ಇನ್ನೂ ಎರಡು ವಿಷಯಗಳನ್ನು ಊಹಿಸುತ್ತೇವೆ ಒಂದು ಟ್ರಾನ್ಸ್ ಫಾರ್ಮರ್ ಸಮ್ಮಿತೀಯವಾಗಿದೆ ಎರಡು ತುದಿಗಳಲ್ಲಿ ಪ್ರತಿಫಲನ ಗುಣಾಂಕ ಎಂಬ ಅರ್ಥದಲ್ಲಿ ಸಮ್ಮಿತೀಯವಾಗಿದೆ ಉಳಿದವು ನನಗೆ ಅನೇಕ ವಿಭಾಗಗಳಿವೆ ಎಂದು ಭಾವಿಸೋಣ ಆದ್ದರಿಂದ ಈ ಭಾಗವು ಮೂಲವಾಗಿದೆ ಈ ಭಾಗವು ಲೋಡ್ ಆಗಿದೆ ಈಗ ನಾನು ಈ ವಿಭಾಗದ ಕೆಲವು ಪ್ರತಿಫಲನಗಳನ್ನು ಹೊಂದಿದ್ದೇನೆ ಸಮ್ಮಿತೀಯವಾಗಿ ಈ ಎರಡು ಕಡೆಯಿಂದ ಎರಡು ಪ್ರತಿರೋಧಗಳು ಎರಡು ಪ್ರತಿಫಲನ ಗುಣಾಂಕಗಳು ಒಂದೇ ಆಗಿರಬೇಕು ಅವುಗಳನ್ನು ಸಮ್ಮಿತೀಯ ಜಾಲ ಎಂದು ಕರೆಯಲಾಗುತ್ತದೆ ಇದರರ್ಥ ಅವುಗಳ ಪ್ರತಿರೋಧವು ಒಂದೇ ಎಂದು ಅಲ್ಲ ಇದರರ್ಥ ಪ್ರತಿಫಲನ ಗುಣಾಂಕವು ಒಂದೇ ಆಗಿರುತ್ತದೆ ಅಂತೆಯೇ ಇದನ್ನು ನಾವು ಎಂದು ಕರೆದರೆ ಇದನ್ನೂ ಕೂಡ ಎಂದು ಕರೆಯುತ್ತೇವೆ ಮತ್ತು ಇದು ಬೇರೆನೆ ಆಗಿದೆ ಆದ್ದರಿಂದ ಈ ಐದರಲ್ಲಿ ಈ ಎರಡು ಒಂದೇ ಈ ಎರಡು ಒಂದೇ ಇದು ಬೇರೆನೆ ಆಗಿದೆ ಅದನ್ನು ಸಮ್ಮಿತೀಯ ವಿಷಯಗಳು ಇತ್ಯಾದಿಗಳೆಂದು ಕರೆಯಲಾಗುತ್ತದೆ ಆದರೆ ಇಲ್ಲಿ ನಾವು ಅನ್ನು ಸಮ್ಮಿತೀಯವಲ್ಲ ಎಂದು ಹೇಳಿದ್ದೇವೆ ಏಕೆಂದರೆ ಪ್ರತಿಯೊಂದು ಇದು ಮೈನಸ್ ಇದನ್ನೂ ಅವಲಂಬಿಸಿರುತ್ತದೆ ಆ ಮೈನಸ್ ವಿಷಯವು ಸಮ್ಮಿತೀಯವಾಗಿದೆ ಆದ್ದರಿಂದ ಆ ಮೂಲಕ ನೀವು ಈ 2 ಅನ್ನು ಗುಂಪು ಮಾಡಬಹುದು ಮತ್ತು ನಂತರ ನೀವು ನೋಡುವ ಈ ಸರಣಿಯೂ ಕೊಸೈನ್ ಸರಣಿಯಾಗುತ್ತದೆವು ಅದರ ಪ್ರಮಾಣವಾಗಿದ್ದು ಅದು ಇತ್ಯಾದಿಗಳ ಮೊತ್ತವಾಗಿರುತ್ತದೆ ಇಲ್ಲಿ ಇದು ಏನು ಅಲ್ಲ ಆದರೆ ಫೋರಿಯರ್ ಸರಣಿ ಎಂದು ನೀವು ನೋಡಬಹುದು ಆದ್ದರಿಂದ ಇದರರ್ಥ ಒಟ್ಟಾರೆ ಪ್ರತಿಫಲನ ಗುಣಾಂಕವನ್ನು ಬಹು ವಿಭಾಗಗಳ ಪ್ರತಿಫಲನ ಗುಣಾಂಕದ ವಿಷಯದಲ್ಲಿ ನೀವು ವ್ಯಕ್ತಪಡಿಸಬಹುದು ಮತ್ತು ಇದನ್ನು ಫೋರಿಯರ್ ಸರಣಿಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಯಾವುದೇ ಅನಿಯಂತ್ರಿತ ಕಾರ್ಯವನ್ನು ಫೋರಿಯರ್ ಸರಣಿಯ ಮೊತ್ತವಾಗಿ ಪ್ರತಿನಿಧಿಸಬಹುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಯಾವುದೇ ಆಕಾರದ ಯಾವುದೇ ಬ್ರಾಡ್ ಬ್ಯಾಂಡ್ ಆವರ್ತನ ಪ್ರತಿಕ್ರಿಯೆಯನ್ನು ಸಂಶ್ಲೇಷಿಸಲು ಬಯಸಿದರೆ ಅದನ್ನು ಇಲ್ಲಿ ಸಾಧಿಸಬಹುದು ಅದು ಫೋರಿಯರ್ನ ಭರವಸೆಯಾಗಿದೆ ಆದ್ದರಿಂದ ಯಾವುದೇ ಅನಿಯಂತ್ರಿತ ಆವರ್ತನ ಪ್ರತಿಕ್ರಿಯೆಯನ್ನು ನೀವು ಸಂಶ್ಲೇಷಿಸಬಹುದು ಆದ್ದರಿಂದ ಜನರು ಪ್ರಯತ್ನಿಸಿದ್ದಾರೆ ನಾವು ಗರಿಷ್ಟವಾಗಿ ಸಮತಟ್ಟಾಗಬಹುದು ಇದರರ್ಥ ನಾವು ಹೊಂದಾಣಿಕೆಯಾಗುವ ವಿನ್ಯಾಸ ಆವರ್ತನ ಬಿಂದುವನ್ನು ಹೊಂದಿದ್ದೇವೆ ಈಗ ಅದರ ಹತ್ತಿರ ನಾನು ಸಾಧ್ಯವಾದಷ್ಟು ಸಮತಟ್ಟನ್ನು ಹೊಂದಿರುತ್ತೇನೆ ಆ ರೀತಿಯ ಪ್ರತಿಕ್ರಿಯೆಯನ್ನು ಬಟರ್ ವರ್ತ್ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಈಗ ನಾನು ಯಾವುದೇ ಸಮತಟ್ಟನ್ನು ಬಯಸುವುದಿಲ್ಲ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ ಏಕೆಂದರೆ ನಾನು ನಿರ್ದಿಷ್ಟ ಪ್ರಮಾಣದ ಮಿಸ್ ಮ್ಯಾಚ್ಅನ್ನು ಉಳಿಸಿಕೊಳ್ಳಬಹುದು ಅಥವಾ ಸಹಿಸಿಕೊಳ್ಳಬಹುದು ಆದ್ದರಿಂದ ನಾನು ರಿಪಲ್ಗಳನ್ನು ಹೊಂದಬಹುದು ಆ ಆಸಕ್ತಿಯ ವಲಯದೊಳಗೆ ಪ್ರತಿಫಲನ ಗುಣಾಂಕವು ಬದಲಾಗಬಹುದು ಅದು ಏರಿಳಿತಗಳನ್ನು ಹೊಂದಿರಬಹುದು ಆದರೆ ಅದು ಒಂದು ಮಿತಿಯನ್ನು ದಾಟಬೇಕು ಮತ್ತು ನಂತರ ಪ್ರತಿರೋಧ ಪರಿವರ್ತಕದ ಒಟ್ಟಾರೆ ಬ್ಯಾಂಡ್ ವಿಡ್ತ್ಅನ್ನು ಹೆಚ್ಚಿಸಬಹುದು ಇದನ್ನು ಈಕ್ವಿರಿಪಲ್ ಬ್ರೋಡೆಸ್ಟ್ ಅಥವಾ ಅತ್ಯುತ್ತಮ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಈಗ ಸಾಮಾನ್ಯವಾಗಿ ಚೆಬಿಶೇವ್ ಆಕಾರದ ಕಾರ್ಯಗಳು ಈ ವಿನ್ಯಾಸವನ್ನು ಪ್ರಯತ್ನಿಸಿವೆ ನಂತರ ಇದು ಏನೇ ಆಗಿರಬಹುದು ಆದರೆ ನಾನು ಅದನ್ನು ಹೊರಹಾಕುವಾಗ ಅದು ನನಗೆ ಬೇಕು ಎಂದು ಯಾರಾದರೂ ಹೇಳಬಹುದು ಇದರರ್ಥ ನನ್ನ ಪಾಸ್ ಬ್ಯಾಂಡ್ನಿಂದ ಹೊರಗೆ ಹೋಗುವುದು ಅಂದರೆ ನನ್ನ ಬ್ಯಾಂಡ್ ವಿಡ್ತ್ ನಂತರ ಅಲ್ಲಿ ತೀಕ್ಷ್ಣವಾದ ಪ್ರತಿಫಲನ ಗುಣಾಂಕದ ಬದಲಾವಣೆ ಇರಬೇಕು ಎಂದು ನಾನು ಬಯಸುತ್ತೇನೆ ಆದ್ದರಿಂದ ಆ ಆವರ್ತನಗಳ ಕೆಲವು ಸಂಕೇತಗಳನ್ನು ಹೊರಹಾಕಲಾಗುತ್ತದೆ ಈಗ ಅವುಗಳನ್ನು ತೀಕ್ಷ್ಣವಾದ ರೋಲ್ ಆಫ್ ಎಂದು ಕರೆಯಲಾಗುತ್ತದೆ ವಿವಿಧ ಅಂಡಾಕಾರದ ಕಾರ್ಯಗಳೂ ಇವೆ ಆದ್ದರಿಂದ ಅವೆಲ್ಲವನ್ನೂ ಅದರಿಂದ ಸಂಶ್ಲೇಷಿಸಬಹುದು ಅದರಲ್ಲಿ ಒಂದನ್ನು ನಾವು ಇಲ್ಲಿ ತೋರಿಸುತ್ತಿದ್ದೇವೆ ಇತರವನ್ನು ಈ ತರಗತಿಯಲ್ಲಿ ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಗರಿಷ್ಠ ಸಮತಟ್ಟಾದ ಪ್ರತಿಕ್ರಿಯೆ ಇದು ಪ್ರಸಿದ್ಧ ಬಟರ್ ವರ್ತ್ ಪ್ರತಿಕ್ರಿಯೆಯಾಗಿದೆ ಬಟರ್ ವರ್ತ್ ಪ್ರತಿಕ್ರಿಯೆಯನ್ನು ಒಟ್ಟಾರೆ ಪ್ರತಿಫಲನ ದಿಂದ ನೀಡಲಾಗುತ್ತದೆ ಎಯು ಸ್ಥಿರವಾಗಿದೆ ಇಂಟು ಬಟರ್ ವರ್ತ್ ಕ್ರಿಯೆಯ ಧ್ರುವಗಳು ಅವು ಸಮಾನ ವೃತ್ತದಲ್ಲಿವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅವು ಸಂಕೀರ್ಣ ಸಮತಲದಲ್ಲಿರಬಹುದು ಅವುಗಳನ್ನು ಎಂದು ಬರೆಯಬಹುದು ಮತ್ತು ನೀವು ಎನ್ನೇ ಕ್ರಮದಲ್ಲಿದ್ದರೆ ಅದನ್ನು ಎನ್ನೇ ಕ್ರಮಾಂಕದ ಬಟರ್ ವರ್ತ್ನಿಂದ ಗುಣಿಸಲಾಗುತ್ತದೆ ನಾವು ಕೇವಲ ವಿಸ್ತರಿಸುವುದಕ್ಕಾಗಿ ಗಣಿತವನ್ನು ಊಹಿಸುತ್ತಿದ್ದೇವೆ ಮತ್ತು ನೀವು ಆ ಒಟ್ಟಾರೆ ಪ್ರತಿಕ್ರಿಯೆಯನ್ನು ಕಂಡುಕೊಂಡರೆ ನೀವು ಗರಿಷ್ಟವಾಗಿ ಸಮತಟ್ಟಾಗಿದ್ದರೆ ಪ್ರತಿಫಲನ ಗುಣಾಂಕದ ಕ್ರಿಯೆಯು ಎನ್ನೇ ಡಿಫೆರೆಂಸಿಯೇಶನ್ವರೆಗೆ ಸೊನ್ನೆ ಆಗಿರುತ್ತದೆ ಅಂದರೆ ಅದು ಎನ್ನೇ ಕ್ರಮಾಂಕದವರೆಗೆ ಸಮತಟ್ಟಾಗಿರುತ್ತದೆ ಆದ್ದರಿಂದ ಅದರ ಆಧಾರದ ಮೇಲೆ ಅಂತಿಮವಾಗಿ ನೀವು ಈ ಎ ಅನ್ನು ವಿನ್ಯಾಸಗೊಳಿಸಲು ನಿರ್ಧರಿಸಬೇಕು ಎಂದು ನೀವು ನೋಡುತ್ತೀರಿ ನೀವು ಎಷ್ಟು ವಿಭಾಗಗಳನ್ನು ಸೇರಿಸುತ್ತೀರಿ ಅದು ಈ ಎನ್ ಆಗಿರುತ್ತದೆ ಮತ್ತು ಬಹು ವಿಭಾಗಗಳ ವಿಶಿಷ್ಟ ಪ್ರತಿರೋಧ ಯಾವುದು ಆದ್ದರಿಂದ ನೀವು ಈ ಸಂಶ್ಲೇಷಿತ ಪ್ರತಿಫಲನ ಗುಣಾಂಕವನ್ನು ಸಾಧಿಸುತ್ತೀರಿ ಆದ್ದರಿಂದ ಎಅನ್ನು ನಿರ್ಧರಿಸಲು ನಾವು ಏನು ಮಾಡಬೇಕು ನಾವು ಎಂದು ಹಾಕುತ್ತೇವೆ ಈಗ ವು ವಿದ್ಯುತ್ ಉದ್ಧ ಅದು ಆಗಿದೆ ಆಗಿದೆ ಈಗ ನಾವು ಹಾಕಿದರೆ ಅದು ಕೇವಲ ಕಾಲ್ಪನಿಕವಾಗಿದೆ ಆವರ್ತನವು ಸೊನ್ನೆ ಎಂದರೆ ಈ ತರಂಗಾಂತರವು ಅನಂತವಾಗಿದೆ ಆದ್ದರಿಂದ ಈ ಕೂಡ ಸೊನ್ನೆ ಆಗುತ್ತದೆ ಆದ್ದರಿಂದ ಎಂದರೆ ಆಗಿದೆ ಆದ್ದರಿಂದ ನಾವು ಅನ್ನು ಪಡೆಯುತ್ತೇವೆ ಈಗ ಇದರ ಅರ್ಥವೇನು ಸೊನ್ನೆ ವಿಭಾಗದ ವಿದ್ಯುತ್ ಉದ್ದ ಅಂದರೆ ಅಲ್ಲಿ ಯಾವುದೇ ಪ್ರಸರಣ ರೇಖೆ ಇಲ್ಲ ಮೂಲವು ನೇರವಾಗಿ ಲೋಡ್ಅನ್ನು ನೋಡುತ್ತಿದೆ ಅದು ಸಂಭವಿಸಿದಾಗ ಪ್ರತಿಫಲನ ಗುಣಾಂಕವೇನು ಒಟ್ಟಾರೆ ಪ್ರತಿಫಲನ ಗುಣಾಂಕವೇನು ಅಲ್ಲಿ ಹೆಚ್ಚಿನ ವಿಭಾಗಗಳಿಲ್ಲ ಈಗ ಮೂಲವು ನೇರವಾಗಿ ಲೋಡ್ಗೆ ನೀಡುತ್ತಿದೆ ಆದ್ದರಿಂದ ಪ್ರತಿಫಲನ ಗುಣಾಂಕವು ಆಗಿರುತ್ತದೆ ಮತ್ತು ಬಟರ್ ವರ್ತ್ ಪ್ರತಿಕ್ರಿಯೆಯಿಂದ ನಾವು ಅದನ್ನು ಹಾಕುತ್ತೇವೆ ಈಗ ನಾವು ಈ ಅನ್ನು ಬೈನೋಮಿಯಲ್ ಸರಣಿಯಾಗಿ ಬರೆಯೋಣ ಅಂದರೆ ಇದು ಬೈನೋಮಿಯಲ್ ವಿಸ್ತರಣೆಯಾಗಿದೆ ಈಗ ನೀವು ಕೆಲಸ ಮಾಡಿದರೆ ಇದನ್ನು ಪ್ರಕಾರದಲ್ಲಿ ಬರೆಯಬಹುದು ಮತ್ತು ಇವು ಬೈನೋಮಿಯಲ್ ಸರಪಳಿ ಬೈನೋಮಿಯಲ್ ಗುಣಾಂಕವಾಗಿವೆ ಆದ್ದರಿಂದ ಹೋಲಿಕೆ ಮಾಡುವ ಮೂಲಕ ನೀವು ಪ್ರತಿ ಹಂತದ ಪ್ರತಿಫಲನ ಗುಣಾಂಕವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಪ್ರತಿ ಹಂತದ ಪ್ರತಿಫಲನ ಗುಣಾಂಕ ಅನ್ನು ಕಂಡುಹಿಡಿಯಬಹುದು ಮತ್ತು ನಂತರ ಅನ್ನು ಅಂದಾಜು ಮಾಡಬಹುದು ಇದು ಗಣಿತದ ವಿಷಯವಾಗಿದೆ ಆದ್ದರಿಂದ ಅಂತಿಮವಾಗಿ ಈ ವಿಭಾಗವನ್ನು ಎನ್ನೇ ವಿಭಾಗದ ಪ್ರಕಾರ ವ್ಯಕ್ತಪಡಿಸಬಹುದು ಇದು ಹಂತದ ಪ್ರತಿರೋಧವನ್ನು ವಿವಿಧ ಹಂತಗಳ ವಿಶಿಷ್ಟ ಪ್ರತಿರೋಧವನ್ನು ನಿರ್ಧರಿಸಲು ಇದು ಪುನರಾವರ್ತಿತ ಸಂಬಂಧವಾಗಿದೆ ಈಗಾಗಲೇ ನಾವು ನೋಡಿದ್ದೇವೆ ಈ ಅಭಿವ್ಯಕ್ತಿಯನ್ನು ನೀಡುವ ಪ್ರತಿಫಲನ ಗುಣಾಂಕದ ಗರಿಷ್ಠ ಮೌಲ್ಯವನ್ನು ನಾವು ಹಾಕಬಹುದು ಆದ್ದರಿಂದ ಇದಾಗಿದೆ ಆದ್ದರಿಂದ ಏಕ ವಿಭಾಗ ಪರಿವರ್ತಕ ವಿಶ್ಲೇಷಣೆಯನ್ನು ನಾವು ಕಂಡುಕೊಂಡಿದ್ದೇವೆ ಅದು ಆಗಿದೆ ಮೌಲ್ಯವನ್ನು ನಾವು ಹಾಕಬಹುದು ಆದ್ದರಿಂದ ಎಲ್ಲಾ ಸೂತ್ರಗಳು ಇಲ್ಲಿವೆ ನೀವು ನೋಡಿಕೊಳ್ಳಿ ನೀವು ಸ್ಲೈಡ್ಗಳನ್ನು ನೋಡಿದರೆ ಇವು ಸ್ವಯಂ ವಿವರಣಾತ್ಮಕವಾಗಿವೆ ಮತ್ತು ನೀವು ಪಡೆಯುವ ಪ್ರತಿಕ್ರಿಯೆಯು ಈ ರೀತಿ ತುಂಬಾ ಸಮತಟ್ಟಾಗಿರುತ್ತದೆ ಇದು ಬಟರ್ ವರ್ತ್ ಪ್ರತಿಕ್ರಿಯೆಯೂ ಆಗಿದೆ ಆದ್ದರಿಂದ ಇವುಗಳ ಸಾರಾಂಶವೆಂದರೆ ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಗರಿಷ್ಠ ಸಮತಟ್ಟಾದ ಪ್ರತಿಕ್ರಿಯೆಯನ್ನು ಸಾಧಿಸಲು ವಿನ್ಯಾಸಗೊಳಿಸಲಾಗಿದೆ ನೀವು ಸಾಮಾನ್ಯ ಅಭಿವ್ಯಕ್ತಿಗಳನ್ನು ನೋಡಿದ್ದೀರಿ ಆದ್ದರಿಂದ ಅಂತಿಮವಾಗಿ ನಾವು ನೋಡುತ್ತೇವೆ ನೀವು ಏನೆಂಬುವುದನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು ನಂತರ ಇಲ್ಲಿ ಇದು ವಾಸ್ತವವಾಗಿ ಇದರ ಅರ್ಧದಷ್ಟಿದೆ ಆದ್ದರಿಂದ ಬೈನೋಮಿಯಲ್ ಗುಣಾಂಕದ ದೃಷ್ಟಿಯಿಂದ ನಾವು ಮಾಡುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಮಾಡುವ ಉದಾಹರಣೆಯನ್ನು ನೀಡುತ್ತೇವೆ ಈ ಅಭಿವ್ಯಕ್ತಿಗಳನ್ನು ನಾವು ಬಳಸುತ್ತೇವೆ ಮತ್ತು ಮೊದಲಿನಂತೆ ಭಾಗಶಃ ಬ್ಯಾಂಡ್ ವಿಡ್ತ್ ಭಾಗಶಃ ಬ್ಯಾಂಡ್ ವಿಡ್ತ್ನ ಗುಣಲಕ್ಷಣಗಳನ್ನು ಲೆಕ್ಕಾಚಾರ ಮಾಡುತ್ತದೆ ಇಡೀ ಆಟವು ಬದಲಾಗಿದೆ ಎಂದು ನಾವು ನೋಡುತ್ತೇವೆ ಮತ್ತು ನಾವು ಹೆಚ್ಚಿನ ವಿಭಾಗಗಳನ್ನು ಸೇರಿಸುತ್ತಾ ಹೋದರೆ ನಾವು ಹೆಚ್ಚಿನ ಬ್ಯಾಂಡ್ ವಿಡ್ತ್ಅನ್ನು ಸಾಧಿಸಬಹುದು ಆದ್ದರಿಂದ 30 ಪ್ರತಿಶತ 40 ಪ್ರತಿಶತ 70 ಪ್ರತಿಶತ 90 ಪ್ರತಿಶತ ಬ್ಯಾಂಡ್ ವಿಡ್ತ್ ಇವುಗಳನ್ನು ಸಾಧಿಸಬಹುದಾಗಿದೆ ನೀವು ಪಾವತಿಸುತ್ತಿರುವ ಬೆಲೆ ಮಾತ್ರ ಹೆಚ್ಚಿನ ಸಂಖ್ಯೆಯ ವಿಭಾಗ ಇತ್ಯಾದಿಗಳಿಗೆ ಹೆಚ್ಚಾಗಿದೆ ಮತ್ತು ಭೌತಿಕವಾಗಿ ನೀವು ಇದನ್ನು ಯೋಚಿಸಬಹುದು ನಾವು ಮೂಲದಿಂದ ಲೋಡ್ ಪ್ರತಿರೋಧವನ್ನು ಒಂದೇ ಸಮಯದಲ್ಲಿ ಬದಲಾಯಿಸುವುದಿಲ್ಲ ಕ್ರಮೇಣವಾಗಿ ನಾವು ಪ್ರತಿರೋಧವನ್ನು ಬದಲಾಯಿಸುತ್ತಿದ್ದೇವೆ ಆದ್ದರಿಂದ ಪ್ರತಿ ವಿಭಾಗದ ವಿಶಿಷ್ಟ ಪ್ರತಿರೋಧವು ಸ್ವಲ್ಪ ಹೆಚ್ಚಾಗಿರುತ್ತದೆ ಮೂಲವು ಕಡಿಮೆ ಪ್ರತಿರೋಧದಲ್ಲಿದೆ ಮತ್ತು ಲೋಡ್ ಹೆಚ್ಚಿನದರಲ್ಲಿ ಎಂದು ಹೇಳೋಣ ಆದ್ದರಿಂದ ನಾವು ಕಡಿಮೆಯಿಂದ ಹೆಚ್ಚಿನದಕ್ಕೆ ಹೋಗಬೇಕಾಗುತ್ತದೆ ಕ್ರಮೇಣ ಮೊದಲ ವಿಭಾಗವು ಅದರ ವಿಶಿಷ್ಟ ಪ್ರತಿರೋಧವನ್ನು ಮೂಲಕ್ಕಿಂತ ಸ್ವಲ್ಪ ಹೆಚ್ಚು ಹೊಂದಿರುತ್ತದೆ ಮುಂದಿನದು ಸ್ವಲ್ಪ ಹೆಚ್ಚು ಮುಂದಿನದು ಸ್ವಲ್ಪ ಹೆಚ್ಚು ಆದ್ದರಿಂದ ಎಲ್ಲಿಯೂ ನಾವು ಹೆಚ್ಚಿನ ಪ್ರತಿಫಲನ ಗುಣಾಂಕವನ್ನು ಉತ್ಪಾದಿಸುತ್ತಿಲ್ಲ ಆದ್ದರಿಂದ ಕ್ರಮೇಣ ತರಂಗವನ್ನು ಹೊಂದಿಸಲು ಅನುಮತಿಸಲಾಗಿದೆ ಹಂತಹಂತವಾಗಿ ಅದು ಹೋಗುತ್ತಿರುವುದರಿಂದ ಅದು ಎಲ್ಲಿಯೂ ಅತೀ ಹೆಚ್ಚು ಜಾಮ್ಅನ್ನು ಕಾಣುವುದಿಲ್ಲ ಅದಕ್ಕಾಗಿಯೇ ಪ್ರತಿಫಲನವು ಕಡಿಮೆಯಾಗಿದೆ ಆದ್ದರಿಂದ ಹೆಚ್ಚು ಅಥವಾ ಕಡಿಮೆ ವಿವಿಧ ಆವರ್ತನಗಳು ಈ ಟ್ರಾನ್ಸ್ ಫಾರ್ಮರ್ಗೆ ಸುಲಭವಾಗಿ ಹಾದುಹೋಗುತ್ತವೆ ಅದು ಭೌತಿಕ ಕಲ್ಪನೆಯಾಗಿದೆ ಇದರೊಂದಿಗೆ ನಾವು ತೀರ್ಮಾನಕ್ಕೆ ಬರುತ್ತೇವೆ ಮತ್ತು ಇದು ಬ್ರಾಡ್ ಬ್ಯಾಂಡ್ ಆಗಿದೆ ಆದ್ದರಿಂದ ಈ ಸಂಪೂರ್ಣ ಮೊಡ್ಯುಲ್ ಮೂಲಕ ಈ ಪ್ರತಿರೋಧ ಹೊಂದಾಣಿಕೆಯ ಅಗತ್ಯ ಏನು ಮತ್ತು ನಂತರ ಅದನ್ನು ಸಾಧಿಸುವುದು ಹೇಗೆ ಎಂದು ನಾವು ನೋಡಿದ್ದೇವೆ ಮೊದಲು ನಾವು ಅದನ್ನು ನಿಷ್ಕ್ರಿಯ ಎರಡು ಭಾಗ ವಿನ್ಯಾಸಗಳಿಂದ ನೋಡಿದ್ದೇವೆ ಇದನ್ನು ಎಲ್ ಮ್ಯಾಚಿಂಗ್ ಎಂದು ಕರೆಯಲಾಗುತ್ತದೆ ನಂತರ ಸ್ಟಬ್ಸ್ ಎಂದು ಕರೆಯಲ್ಪಡುವ ವಿತರಣಾ ರೇಖೆಗಳಿಂದ ಅದನ್ನು ಹೇಗೆ ಮಾಡುವುದು ಮತ್ತು ನಂತರ ಬ್ಯಾಂಡ್ ವಿಡ್ತ್ಅನ್ನು ಹೇಗೆ ಸುಧಾರಿಸುವುದು ಎಂಬುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಪ್ರತಿರೋಧ ಹೊಂದಾಣಿಕೆಯು ವಾಸ್ತವಿಕವಾಗಿದೆ